ಇಂಜಿನಿಯರಿಂಗ್ ಗಣಿತ II ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 48 ಆಗಿದೆ ಅಲ್ಲಿ ನಾನು ನಿಮಗೆ ಆ೦ಶಿಕ ಅವಕಲನ ಸಮೀಕರಣಗಳ ಕಿರು ಪರಿಚಯವನ್ನು ನೀಡುತ್ತೇನೆ ಏಕೆಂದರೆ ಈ ಉಪನ್ಯಾಸದ ನಂತರ ಆ೦ಶಿಕ ಅವಕಲನ ಸಮೀಕರಣಗಳಿಗೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಗಳ ಅನ್ವಯಗಳ ಬಗ್ಗೆ ಎರಡು ಉಪನ್ಯಾಸಗಳು ಇರುತ್ತವೆ ಇಂದು ನಾನು ನಿಮಗೆ ಆ೦ಶಿಕ ಅವಕಲನ ಸಮೀಕರಣಗಳನ್ನು ಪರಿಚಯಿಸುತ್ತೇನೆ ಮೂಲಭೂತವಾಗಿ ಅಂತಹ ಅವಕಲನ ಸಮೀಕರಣಗಳಲ್ಲಿ ಮೂರು ವಿಧಗಳಿವೆ ಇದನ್ನು ದೀರ್ಘವೃತ್ತ ಪ್ಯಾರಾಬೋಲಿಕ್ ಮತ್ತು ಹೈಪರ್ಬೋಲಿಕ್ ಎಂದು ಕರೆಯಲಾಗುತ್ತದೆ ಈ ಆ೦ಶಿಕ ಅವಕಲನ ಸಮೀಕರಣಗಳಿಂದ ವಿವರಿಸಲಾದ ಸಮಸ್ಯೆಗಳನ್ನು ವಿವರಿಸಲು ಯಾವ ರೀತಿಯ ಗಡಿ ಷರತ್ತುಗಳನ್ನು ಬಳಸಲಾಗುತ್ತದೆ ಎಂಬುದನ್ನು ನಾನು ವಿವರಿಸುತ್ತೇನೆ ಆದ್ದರಿಂದ ಮತ್ತೆ ಮೂರು ರೀತಿಯ ಗಡಿ ಷರತ್ತುಗಳಿವೆ ಆದ್ದರಿಂದ ಡಿರಿಚ್ಲೆಟ್ ನ್ಯೂಮನ್ ಮತ್ತು ರಾಬಿನ್ ನ ಗಡಿ ಷರತ್ತುಗಳು Dirichlet Neumann and Robins boundary conditions ಆದ್ದರಿಂದ ಅಂತಹ ಅವಕಲನ ಸಮೀಕರಣಗಳಿಗೆ ಬರೋಣ ಆದ್ದರಿಂದ ಹಲವಾರು ಸ್ವತಂತ್ರ ಅಸ್ಥಿರಾಂಕಗಳು ಮತ್ತು ಅವಲಂಬಿತ ಅಸ್ಥಿರಾಂಕಗಳನ್ನು ಒಳಗೊಂಡ ಸಮೀಕರಣ ಆದ್ದರಿಂದ ನಾವು ಸಾಮಾನ್ಯ ಅವಕಲನ ಸಮೀಕರಣದ ಬಗ್ಗೆ ಮಾತನಾಡುವಾಗ ನಾವು ಒಂದೇ ಸ್ವತಂತ್ರ ಅಸ್ಥಿರಾಂಕವನ್ನು ಹೊಂದಿದ್ದೇವೆ ಮತ್ತು ನಂತರ ಒಂದು ಸಮೀಕರಣವಿದ್ದರೆ ಒಂದು ಅವಲಂಬಿತ ಅಸ್ಥಿರಾಂಕ ಅಥವಾ ಸಮೀಕರಣಗಳಿವೆ ಸಮೀಕರಣಗಳ ವ್ಯವಸ್ಥೆ ನಂತರ ಹೆಚ್ಚು ಅವಲಂಬಿತ ಅಸ್ಥಿರಾಂಕ ಇರುತ್ತದೆ ಎಂದು ಮರುಕಳಿಸೋಣ ಇಲ್ಲಿ PDE ಗಳಲ್ಲಿ ನಾವು ಹಲವಾರು ಸ್ವತಂತ್ರ ಅಸ್ಥಿರಾಂಕಗಳನ್ನು ಹೊಂದಿದ್ದೇವೆ ಒಂದು PDE ಇದ್ದರೆ ನಾವು ಒಂದು ಅವಲಂಬಿತ ಅಸ್ಥಿರಾಂಕವನ್ನು ಹೊಂದಿದ್ದೇವೆ ಇಲ್ಲದಿದ್ದರೆ ಆ೦ಶಿಕ ಅವಕಲನ ಸಮೀಕರಣಗಳ ವ್ಯವಸ್ಥೆಯ ಸಂದರ್ಭದಲ್ಲಿ ಹಲವಾರು ಅವಲಂಬಿತ ಅಸ್ಥಿರಾಂಕಗಳೂ ಇರಬಹುದು ಆದ್ದರಿಂದ ಇಲ್ಲಿ ಸಾಮಾನ್ಯ ಅವಕಲನ ಸಮೀಕರಣದಿಂದ ಭಿನ್ನವಾಗಿರುವ ಪ್ರಮುಖ ಅಂಶವೆಂದರೆ ಹಲವಾರು ಸ್ವತಂತ್ರ ಅಸ್ಥಿರಾಂಕಗಳನ್ನು ಹೊಂದಿರುವುದು ಏಕೆಂದರೆ ಈಗ ನಾವು ಆ೦ಶಿಕ ನಿಷ್ಪನ್ನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಹೆಚ್ಚು ಸ್ವತಂತ್ರ ಅಸ್ಥಿರಾಂಕಗಳಿಂದಾಗಿ ಯಾವುದೇ ಸಾಮಾನ್ಯ ನಿಷ್ಪನ್ನವಿಲ್ಲ ಇಲ್ಲಿ ಅನೇಕ ಸ್ವತಂತ್ರ ಅಸ್ಥಿರಾಂಕಗಳು ಮತ್ತು ಅವಲಂಬಿತ ಅಸ್ಥಿರಾಂಕಗಳನ್ನು ಒಳಗೊಂಡಿರುವ ಸಮೀಕರಣವಿದೆ ಮತ್ತು ಸಹಜವಾಗಿ ಅದರ ಆ೦ಶಿಕ ನಿಷ್ಪನ್ನಗಳು ಆದ್ದರಿಂದ ಉದಾಹರಣೆಗೆ ಈ 𝑥 𝑦 𝑧 𝑡 ನಡುವಿನ ಸಂಬಂಧವನ್ನು ಹೊಂದಿರುವಂತಹ ಸಮೀಕರಣವು ಇವು ಸ್ವತಂತ್ರ ಅಸ್ಥಿರಾಂಕಗಳಾಗಿವೆ ಆದ್ದರಿಂದ ನಾವು ಹಲವಾರು ಸ್ವತಂತ್ರ ಅಸ್ಥಿರಾಂಕಗಳನ್ನು ಹೊಂದಿದ್ದೇವೆ ಮತ್ತು 𝑢 ಇಲ್ಲಿ ಅವಲಂಬಿತ ಅಸ್ಥಿರಾಂಕ ಆಗಿದೆ ಆದ್ದರಿಂದ ನಾವು ಅದರ ಆ೦ಶಿಕ ನಿಷ್ಪನ್ನಗಳು ಪ್ರಥಮ ದರ್ಜೆಯ ಆ೦ಶಿಕ ನಿಷ್ಪನ್ನಗಳನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಎರಡನೇ ದರ್ಜೆಯ ಆ೦ಶಿಕ ನಿಷ್ಪನ್ನಗಳನ್ನು ಮತ್ತು ಹೀಗೆ ಮತ್ತು ಇದು 𝑢 ಅನ್ನು ಸಹ ಅವಲಂಬಿಸಬಹುದು ಅಂತಹ ಸಂಬಂಧವನ್ನು ಆ೦ಶಿಕ ಅವಕಲನ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ಆ೦ಶಿಕ ಅವಕಲನ ಸಮೀಕರಣದ ದರ್ಜೆಯು ಸಮೀಕರಣದಲ್ಲಿ ಸಂಭವಿಸುವ ಅತ್ಯುನ್ನತ ಉತ್ಪನ್ನದ ದರ್ಜೆಯಾಗಿದೆ ಉದಾಹರಣೆಗೆ ಸಮೀಕರಣದಲ್ಲಿ ಅತ್ಯುನ್ನತ ನಿಷ್ಪನ್ನದ ದರ್ಜೆಯು 3 ಆಗಿದ್ದರೆ ನಾವು ಆ೦ಶಿಕ ಅವಕಲನ ಸಮೀಕರಣದ ದರ್ಜೆಯನ್ನು 3 ಎಂದು ಕರೆಯುತ್ತೇವೆ ಸಾಮಾನ್ಯ ಎರಡನೇ ದರ್ಜೆಯ ಆ೦ಶಿಕ ಅವಕಲನ ಸಮೀಕರಣವನ್ನು ಹೀಗೆ ಬರೆಯಬಹುದು ಇಲ್ಲಿ ಯಾವುದೇ 𝐴 ಮತ್ತು ನಂತರ ಇದು ಎರಡನೇ ದರ್ಜೆಯ ಆ೦ಶಿಕ ನಿಷ್ಪನ್ನ ನಂತರ 𝐵 ಮಿಶ್ರ ಆ೦ಶಿಕ ನಿಷ್ಪನ್ನ ಮತ್ತು ನಂತರ ಇಲ್ಲಿ 𝐶 ಬಾರಿ ಆದ್ದರಿಂದ 𝐶 ನೊಂದಿಗೆ ನಾವು 𝑦 ಗೆ ಸಂಬಂಧಿಸಿದಂತೆ ಆ೦ಶಿಕ ನಿಷ್ಪನ್ನಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇವುಗಳು ಇಲ್ಲಿ ಕೆಲವು ಸಹಗುಣಾಂಕಗಳಾಗಿವೆ 𝐴 𝐵 ಮತ್ತು 𝐶 ಕಡಿಮೆ ದರ್ಜೆಯೊಂದಿಗಿರುವ ಎಲ್ಲಾ ಇತರ ಪದಗಳನ್ನು ಈ 𝐹 ಉತ್ಪನ್ನದಲ್ಲಿ ಸಂಯೋಜಿಸಲಾಗಿದೆ ಮತ್ತು ಬಲಗೈ 0 ಆಗಿದೆ ಇಲ್ಲಿ ಈ 𝐴 𝐵 𝐶 ಸಹಗುಣಾಂಕಗಳು 𝑥 ಮತ್ತು 𝑦 ನ ಉತ್ಪನ್ನವಾಗಿದ್ದರೆ ಮತ್ತು ಈ 𝐹 ಇಲ್ಲಿ ಒಂದು ರೇಖೀಯ ಉತ್ಪನ್ನವಾಗಿದೆ ಅಂದರೆ ಒಟ್ಟಾರೆ ಇಡೀ ಸಮೀಕರಣವು ರೇಖೀಯವಾಗಿರುತ್ತದೆ ಏಕೆಂದರೆ ಈ 𝐴 𝐵 ಮತ್ತು 𝐶 ರೇಖೀಯವಾಗಿದ್ದರೆ ಮತ್ತು 𝑥 𝑦 𝑧 ನ ಉತ್ಪನ್ನವಾಗಿದ್ದರೆ ನಾವು 𝑢 ನಲ್ಲಿ ಒಂದು ರೇಖೀಯ ಪದವನ್ನು ಹೊಂದಿದ್ದೇವೆ ಮತ್ತು ಈ ಉತ್ಪನ್ನ 𝐹 ಕೂಡ ರೇಖೀಯವಾಗಿದ್ದರೆ ಅಂದರೆ ಇಲ್ಲಿ ಕೂಡ 𝑢 ಅಥವಾ 𝜕𝑦 ಅಥವಾ 𝜕𝑥 ಕಾಣಿಸಿಕೊಳ್ಳುತ್ತದೆ ಆದರೆ ಈ ಅಭಿವ್ಯಕ್ತಿಯಲ್ಲಿ ಯಾವುದೇ ಉತ್ಪನ್ನ ಕಾಣಿಸುವುದಿಲ್ಲ ಆದ್ದರಿಂದ ಇದು 𝑢 ನಲ್ಲಿ ರೇಖೀಯ ಸಮೀಕರಣವಾಗಿದೆ ಆದ್ದರಿಂದ 𝐴 𝐵 ಮತ್ತು 𝐶 𝑥 ಮತ್ತು 𝑦 ನ ಉತ್ಪನ್ನವಾಗಿದ್ದರೆ ಮತ್ತು ಈ 𝐹 ರೇಖೀಯವಾಗಿದ್ದರೆ ನಾವು ಈ ಸಮೀಕರಣವನ್ನು ರೇಖೀಯ ಆ೦ಶಿಕ ಅವಕಲನ ಸಮೀಕರಣ ಎಂದು ಕರೆಯುತ್ತೇವೆ ಆದ್ದರಿಂದ ಎರಡನೇ ದರ್ಜೆಯ ಸಾಮಾನ್ಯ ರೇಖೀಯ ಆ೦ಶಿಕ ಅವಕಲನ ಸಮೀಕರಣವನ್ನು ಈ ರೂಪದಲ್ಲಿ ಬರೆಯಬಹುದು ಅಲ್ಲಿ ಈ 𝐴 𝐵 𝐶 𝐷 𝐸 𝐹 𝐹 ಮತ್ತು 𝐺 ಅವು ಸ್ಥಿರಾಂಕವಾಗಿರುತ್ತವೆ ಒಂದಾ ಸ್ಥಿರಾಂಕ ಅಥವಾ 𝑥 ಮತ್ತು 𝑦 ನ ಉತ್ಪನ್ನ ಅವುಗಳು 𝑢 ಅನ್ನು ಅವಲಂಬಿಸಿಲ್ಲ ಆದ್ದರಿಂದ ಈ 𝑢 ನಲ್ಲಿ ನಾವು ಕೇವಲ ರೇಖೀಯ ಅಭಿವ್ಯಕ್ತಿಯನ್ನು ಮಾತ್ರ ಹೊಂದಿದ್ದೇವೆ ಇಡೀ ಸಮೀಕರಣದಲ್ಲಿ 𝑢 ಮತ್ತು ಅದರ ನಿಷ್ಪನ್ನಗಳ ಯಾವುದೇ ಉತ್ಪನ್ನವಿಲ್ಲ ಈ PDE ಯ ವರ್ಗೀಕರಣವುಈ ರೂಪದ ಚತುರ್ಭುಜ ಸಮೀಕರಣದ ವರ್ಗೀಕರಣದಿಂದ ಪ್ರೇರೇಪಿಸಲ್ಪಟ್ಟಿದೆ ಇದು ಮತ್ತೊಮ್ಮೆ ಈ ಸಮೀಕರಣಕ್ಕೆ ಸದೃಶವಾಗಿದೆ ಇಲ್ಲಿ ನಾವು 𝐴 ಅನ್ನು ಹೊಂದಿದ್ದೇವೆ ನಂತರ ಈ ಸಮೀಕರಣದಲ್ಲಿ ನಾವು ಎರಡನೇ ದರ್ಜೆಯ ನಿಷ್ಪನ್ನವನ್ನು ಹೊಂದಿದ್ದೇವೆ ಆದರೆ ಈಗ ನಾವು ಇಲ್ಲಿ 𝑥2 ಪದವನ್ನು ಹೊಂದಿದ್ದೇವೆ ಅಂತೆಯೇ ನಮ್ಮಲ್ಲಿ ಮಿಶ್ರ ದರ್ಜೆಯ ನಿಷ್ಪನ್ನವಿದೆ ನಂತರ ನಾವು ಇಲ್ಲಿ 𝐵 ನೊಂದಿಗೆ 𝑥𝑦 ಉತ್ಪನ್ನವನ್ನು ಮತ್ತು ನಂತರ ಇಲ್ಲಿ 𝑦 ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನದೊ೦ದಿಗೆ 𝐶 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ 𝐶 ಮತ್ತು ಈ 𝑦2 ಅನ್ನು ಹೊಂದಿದ್ದೇವೆ ನಂತರ ನಾವು ಈ 𝐷 ಮತ್ತು 𝑥 ಪದವನ್ನು ಹೊಂದಿದ್ದೇವೆ ಏಕೆಂದರೆ ಇಲ್ಲಿ ಕೇವಲ ಮೊದಲ ದರ್ಜೆಯ ನಿಷ್ಪನ್ನ 𝐸 ಕೂಡ ಮೊದಲ ದರ್ಜೆಯ ವ್ಯುತ್ಪನ್ನದೊಂದಿಗೆ ಇದೆ ಆದ್ದರಿಂದ 𝑦 ಜೊತೆಗೆ ಮತ್ತು 0 ಕ್ಕೆ ಸಮನಾದ ಸ್ಥಿರಾಂಕವನ್ನು ಹೊಂದಿದ್ದೇವೆ ಈ PDE ಯ ವರ್ಗೀಕರಣವು ಈ ಚತುರ್ಭುಜ ಸಮೀಕರಣದ ವರ್ಗೀಕರಣವನ್ನು ಆಧರಿಸಿದೆ ಏಕೆಂದರೆ ಈ ಚತುರ್ಭುಜ ಸಮೀಕರಣವು ಎಲಿಪ್ಟಿಕ್ ಪ್ಯಾರಾಬೋಲಿಕ್ ಮತ್ತು ಹೈಪರ್ಬೋಲಿಕ್ ಎಂದು 𝐵2 − 4𝐴𝐶 ಶೋಧಕದ ಪ್ರಕಾರ ನಮಗೆ ತಿಳಿದಿದೆ ಆದ್ದರಿಂದ ಈ 𝐵2 − 4𝐴𝐶 ಋಣಾತ್ಮಕವಾಗಿದ್ದರೆ ಅಂತಹ ಚತುರ್ಭುಜ ಸಮೀಕರಣವನ್ನು ಎಲಿಪ್ಟಿಕ್ ಎಂದು ಕರೆಯಲಾಗುತ್ತದೆ ಮತ್ತು ಅದು 0 ಆಗಿದ್ದರೆ ಅಂತಹ ಚತುರ್ಭುಜ ಸಮೀಕರಣವನ್ನು ಪ್ಯಾರಾಬೋಲಿಕ್ ಎಂದು ಕರೆಯಲಾಗುತ್ತದೆ ಅಥವಾ ಅದು ಪ್ಯಾರಾಬೋಲಾವನ್ನು ಪ್ರತಿನಿಧಿಸುತ್ತದೆ ಮತ್ತು ನಂತರ ಅದು ಹೈಪರ್ಬೋಲವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ 𝐵2 − 4𝐴𝐶 ಧನಾತ್ಮಕವಾಗಿದ್ದರೆ ಸಮೀಕರಣವನ್ನು ಹೈಪರ್ಬೋಲಿಕ್ ಎಂದು ಕರೆಯಲಾಗುತ್ತದೆ ನಾವು ನಿಖರವಾಗಿ ಒಂದೇ ವರ್ಗೀಕರಣವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಚತುರ್ಭುಜ ಸಮೀಕರಣದೊಂದಿಗೆ ಸಂಬಂಧ ಹೊಂದಿದ್ದರೆ ಇದನ್ನು ಮತ್ತೊಮ್ಮೆ ನೆನಪಿಟ್ಟುಕೊಳ್ಳುವುದು ಸುಲಭವಾಗಿದೆ ಮತ್ತು ಈ ಎರಡನೇ ದರ್ಜೆಯ ಆ೦ಶಿಕ ಅವಕಲನ ಸಮೀಕರಣದ ವರ್ಗೀಕರಣವು ಈ ಪರಿಭಾಷೆಯನ್ನು ಆಧರಿಸಿದೆ ಅಂದರೆ 𝐵2 − 4𝐴𝐶 ಋಣಾತ್ಮಕವಾಗಿದ್ದರೆ ಎರಡನೇ ದರ್ಜೆಯ ಈ ರೇಖೀಯ ಅವಕಲನ ಸಮೀಕರಣವು ಋಣಾತ್ಮಕವಾಗಿರುತ್ತದೆ ನಂತರ ಈ ಆ೦ಶಿಕ ಅವಕಲನ ಸಮೀಕರಣವನ್ನು ಎಲಿಪ್ಟಿಕ್ ಆ೦ಶಿಕ ಅವಕಲನ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಈ 𝐵2 − 4𝐴𝐶 0 ಆಗಿದ್ದರೆ ಅದನ್ನು ಪ್ಯಾರಾಬೋಲಿಕ್ ಆ೦ಶಿಕ ಅವಕಲನ ಸಮೀಕರಣ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಈ 𝐵2 − 4𝐴𝐶 ಧನಾತ್ಮಕವಾಗಿದ್ದರೆ ಈ ಸಮೀಕರಣವನ್ನು ಹೈಪರ್ಬೋಲಿಕ್ ಆ೦ಶಿಕ ಅವಕಲನ ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ವರ್ಗೀಕರಣವಾಗಿದೆ ಮತ್ತು ವಾಸ್ತವವಾಗಿ ನಾವು ವಿವರಗಳಿಗೆ ಹೋಗುತ್ತೇವೆ ಆದ್ದರಿಂದ ಈ ವರ್ಗೀಕರಣಗಳ ಆಧಾರದ ಮೇಲೆ ಈ ಎಲ್ಲಾ ಎಲಿಪ್ಟಿಕ್ ಪಿಡಿಇಗಳು ಅವುಗಳು ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿವೆ ಅಂತೆಯೇ ಹೈಪರ್ಬೋಲಿಕ್ ಪಿಡಿಇಗಳು ಮತ್ತು ಪ್ಯಾರಾಬೋಲಿಕ್ ಪಿಡಿಇಗಳು ಅನೇಕ ಸಾಮಾನ್ಯ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಆದ್ದರಿಂದ ಅವುಗಳು ಈ ವರ್ಗಗಳಲ್ಲಿ ಒ೦ದಕ್ಕೆ ಸೇರುತ್ತವೆ ಉದಾಹರಣೆಗೆ ಬಂದರೆ ನಾವು ಇಲ್ಲಿ ಹೇಳುತ್ತಿರುವ ಮೊದಲ ಉದಾಹರಣೆಯೆಂದರೆ ಲ್ಯಾಪ್ಲೇಸ್ ಅಥವಾ ಪಾಯ್ಸನ್ ಸಮೀಕರಣ ಈ ಸಮೀಕರಣವನ್ನು ಲ್ಯಾಪ್ಲೇಸ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಅಲ್ಲಿ ನಾವು 𝑥 ಗೆ ಸಂಬಂಧಿಸಿದಂತೆ ಮೊದಲ ದರ್ಜೆಯ ನಿಷ್ಪನ್ನವನ್ನು ಹೊಂದಿದ್ದೇವೆ ಕ್ಷಮಿಸಿ 𝑥 ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನ ಮತ್ತು ಇಲ್ಲಿ 𝑦 ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನವು 0 ಗೆ ಸೇರಿಸುತ್ತದೆ ಇದು ಲ್ಯಾಪ್ಲೇಸ್ ಸಮೀಕರಣ ಕೆಲವೊಮ್ಮೆ ಈ ಲ್ಯಾಪ್ಲೇಸ್ ಆಪರೇಟರ್ ಪರಿಭಾಷೆಯಲ್ಲಿ ಇದನ್ನು ವ್ಯಾಖ್ಯಾನಿಸಲಾಗಿದೆ ಲ್ಯಾಪ್ಲೇಸ್ 𝑢 ಎಂಬುದು 0 ಕ್ಕೆ ಸಮಾನವಾಗಿದೆ ಇದು ಲ್ಯಾಪ್ಲೇಸ್ ಸಮೀಕರಣ ಎಂದು ಕರೆಯಲ್ಪಡುತ್ತದೆ ಮತ್ತು ಈ ಸಮೀಕರಣದ ಸ್ವಲ್ಪ ರೂಪಾಂತರವೆಂದರೆ ಬಲಗೈ 0 ಆಗಿಲ್ಲ ಇದು 𝑥 ಮತ್ತು 𝑦 ನ ಒಂದು ಉತ್ಪನ್ನವಾಗಿದೆ ನಂತರ ಈ ಸಮೀಕರಣವನ್ನು ಪಾಯ್ಸನ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಹೆಚ್ಚು ಸಾಮಾನ್ಯ ಸಮೀಕರಣವಾಗಿದೆ ಮತ್ತು ನಾವು ಈ 𝑓𝑥 𝑦 ಅನ್ನು 0 ಕ್ಕೆ ಹೊಂದಿಸಿದರೆಇದು ಲ್ಯಾಪ್ಲೇಸ್ ಸಮೀಕರಣವಾಗುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ನಾವು ಹಿಂದಿನ ಸ್ಲೈಡ್ನಲ್ಲಿ ಬರೆದ ಸಾಮಾನ್ಯ ರೂಪದೊಂದಿಗೆ ಹೋಲಿಸಿದರೆ ಅಲ್ಲಿ 𝐴 ಎರಡನೇ ದರ್ಜೆಯ ನಿಷ್ಪನ್ನ ಪದದ ಸಹಗುಣಾಂಕ 𝐵 ಮಿಶ್ರಣದೊಂದಿಗೆ ಮತ್ತು 𝐶 ಎರಡನೇ ವೇರಿಯೇಬಲ್ ನೊಂದಿಗೆ ಎರಡನೇ ದರ್ಜೆಯ ನಿಷ್ಪನ್ನದೊಂದಿಗೆ ಇದೆ ಆದ್ದರಿಂದ ಇಲ್ಲಿಯೂ ಸಹ ನಾವು ಇದನ್ನು ಹೋಲಿಸಿದರೆ ಈ 𝐴 ಇಲ್ಲಿ ಕುಳಿತಿದೆ 𝐵 ಇಲ್ಲ ಏಕೆಂದರೆ ಮಿಶ್ರ ದರ್ಜೆಯ ಜೋಡಿ ನಿಷ್ಪನ್ನ ಇಲ್ಲ ಮತ್ತು ನಾವು ಮತ್ತೆ 𝐶 ಅನ್ನು 1 ಎಂದು ಹೊಂದಿದ್ದೇವೆ ನಾವು 𝐵2 − 4𝐴𝐶 ಅನ್ನು ಲೆಕ್ಕಾಚಾರ ಮಾಡಿದರೆ ಈ ಸಂಖ್ಯೆ −4 ನಂತೆ ಋಣಾತ್ಮಕವಾಗಿರುತ್ತದೆ ಇದು ಎಲಿಪ್ಟಿಕ್ ಸಮೀಕರಣವಾಗಿದೆ ಈ ವರ್ಗೀಕರಣದ ಆಧಾರದ ಮೇಲೆ ನಾವು ಈ ಸಹಗುಣಾಂಕಗಳು 𝐴 𝐵 𝐶 ಅನ್ನು ನೋಡಬೇಕು ಮತ್ತು ನಂತರ ನಾವು ಈ ಶೋಧಕವನ್ನು ಲೆಕ್ಕ ಹಾಕಬಹುದು ಇದರ ಆಧಾರದ ಮೇಲೆ ನಾವು ಸಮೀಕರಣವನ್ನು ವರ್ಗೀಕರಿಸಬಹುದು ಆದ್ದರಿಂದ ಇದು ಎಲಿಪ್ಟಿಕ್ ಸಮೀಕರಣ ಅಥವಾ ಎಲಿಪ್ಟಿಕ್ ಸಮೀಕರಣದ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಆದ್ದರಿಂದ ಈ ಲ್ಯಾಪ್ಲೇಸ್ ಅಥವಾ ಪಾಯ್ಸನ್ ಎಂಬ ಎರಡೂ ಸಮೀಕರಣಗಳು ಎಲಿಪ್ಟಿಕ್ ಇದು ಹಲವಾರು ಅನ್ವಯಗಳನ್ನು ಹೊಂದಿದೆ ಉದಾಹರಣೆಗೆ ಸ್ಥಿರವಾದ ಶಾಖ ವಾಹಕ ಸಮಸ್ಯೆ ಅಥವಾ ಆದರ್ಶ ದ್ರವದ ಅನಿಯಂತ್ರಿತ ಹರಿವು ನಂತರ ವಿದ್ಯುತ್ ಮತ್ತು ಕಾಂತೀಯ ಸಾಮರ್ಥ್ಯದ ವಿತರಣೆ ಗುರುತ್ವಾಕರ್ಷಣೆಯ ಸಂಭಾವ್ಯದ ವಿತರಣೆ ಇತ್ಯಾದಿ ಆದ್ದರಿಂದ ಇದು ಈ ಸ್ಥಿರ ಸ್ಥಿತಿಯ ಶಾಖ ವಹನ ಸಮೀಕರಣದಿಂದ ಗುರುತ್ವಾಕರ್ಷಣೆಯ ಸಾಮರ್ಥ್ಯ ಇತ್ಯಾದಿಗಳ ವಿತರಣೆಗೆ ಹಲವಾರು ಅನ್ವಯಗಳನ್ನು ಹೊಂದಿದೆ ಶಾಖ ವಾಹಕತೆ ಅಥವಾ ಪ್ರಸರಣ ಸಮೀಕರಣದ ಎಂಬ ಇನ್ನೊಂದು ಉದಾಹರಣೆ ನಾವು ಇಲ್ಲಿ ಒಂದು ಆಯಾಮದಲ್ಲಿ ಹೇಳುತ್ತಿದ್ದೇವೆ ಈ 𝛼 ಎಂಬುದು ವಸ್ತು ಗುಣಲಕ್ಷಣಗಳು ಅಥವಾ ಕಾರ್ಯವಿಧಾನ ಇತ್ಯಾದಿಗಳನ್ನು ಅವಲಂಬಿಸಿರುವ ಒಂದು ಸ್ಥಿರಾಂಕವಾಗಿದೆ ಇಲ್ಲಿ ನಾವು 𝑥2 ಗೆ ಸಂಬಂಧಿಸಿದಂತೆ ಆ೦ಶಿಕ ಅವಕಲನ ಸಮೀಕರಣವನ್ನು ಹೊಂದಿದ್ದೇವೆ ನಾವು ಉದಾಹರಣೆಗೆ ಇಲ್ಲಿ ಈ ಸಮೀಕರಣವನ್ನು ಎರಡು ಆಯಾಮಗಳಲ್ಲಿ ಬರೆದರೆ ಇದು ರೂಪವನ್ನು ಪಡೆಯುತ್ತದೆ ಇದು ಎರಡನೇ ಆಯಾಮದ ಶಾಖ ವಹನ ಸಮೀಕರಣ ಮತ್ತು ಇದು ನಿಖರವಾಗಿ ಸ್ಥಿರ ಸ್ಥಿತಿಯ ಶಾಖ ವಹನ ಸಮೀಕರಣವಾಗಿದೆ ಅಂದರೆ ಸಮಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಯಿಲ್ಲ ಆ ಸಂದರ್ಭದಲ್ಲಿ ಈ ಸಮೀಕರಣವನ್ನು ಲ್ಯಾಪ್ಲೇಸ್ ಸಮೀಕರಣ ಅಥವಾ ಸ್ಥಿರ ಸ್ಥಿತಿಯ ಶಾಖ ಸಮೀಕರಣ ಎಂದು ಕರೆಯಲಾಗುತ್ತದೆ ಅದನ್ನು ನಾವು ಹಿಂದಿನ ಸ್ಲೈಡ್ನಲ್ಲಿ ವಿವರಿಸಿದ್ದೇವೆ ಇಲ್ಲಿ ನಾವು ಒಂದು ಆಯಾಮದ ಶಾಖದ ವಹನ ಸಮೀಕರಣವನ್ನು ಪರಿಗಣಿಸುತ್ತಿದ್ದೇವೆ ಮತ್ತು ನಾವು ಸ್ಪಷ್ಟೀಕರಣ ವರ್ಗೀಕರಣಕ್ಕೆ ಹೋಗಲು ಬಯಸಿದರೆ ನಾವು ಅದನ್ನು ಸಾಮಾನ್ಯ ರೂಪದೊಂದಿಗೆ ಹೋಲಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ 𝐴 ಎಂಬುದು 𝛼 ಆಗಿರುತ್ತದೆ ಮತ್ತು 𝐵 ಮತ್ತು 𝐶 ಗೆ ಇನ್ನು ಯಾವುದೇ ಪದವಿಲ್ಲ ಹಾಗಾಗಿ 𝐵 ಮತ್ತು 𝐶 0 ಆಗಿರುತ್ತದೆ ಮತ್ತು ಈಗ ನಾವು ಈ 𝐵2 − 4𝐴𝐶 ಅನ್ನು ಲೆಕ್ಕಾಚಾರ ಮಾಡುತ್ತೇವೆ 𝐶 0 ಮತ್ತು ಈ 𝐵 ಎಂಬುದು 0 ಆಗಿರುವುದರಿಂದ 𝐵2 − 4𝐴𝐶 0 ಆಗಿರುತ್ತದೆ ಆದ್ದರಿಂದ ಈ ಶೋಧಕದ ಕಾರಣ ಈ ಸಮೀಕರಣವು ಒಂದು ಪ್ಯಾರಾಬೋಲಿಕ್ ಸಮೀಕರಣವಾಗಿದೆ ಇಲ್ಲಿ ಇದು 0 ಆದ್ದರಿಂದ ಈ ಸಮೀಕರಣವು ಪ್ಯಾರಾಬೋಲಿಕ್ ಸಮೀಕರಣದ ವರ್ಗಕ್ಕೆ ಸೇರುತ್ತದೆ ಇದು ಸಹಜವಾಗಿ ಹಲವಾರು ಅನ್ವಯಿಕೆಗಳನ್ನು ಹೊಂದಿದೆ ಮತ್ತು ಒಂದು ಅತ್ಯಂತ ಜನಪ್ರಿಯವಾದದ್ದು ಘನವಸ್ತುವಿನ ಶಾಖದ ವಹನ ಉದಾಹರಣೆಗೆ ಈ ಬಾರ್ನಲ್ಲಿರುವ ಘನ ಬಾರ್ ಮತ್ತು ಶಾಖದ ವಹನವನ್ನು ಈ ಶಾಖ ಸಮೀಕರಣದ ಸಹಾಯದಿಂದ ಮಾಡೆಲ್ ಮಾಡಬಹುದು ಆದ್ದರಿಂದ ಈ ವಸ್ತುವಿನ ಆಸ್ತಿ ಮತ್ತು ಇತ್ಯಾದಿಗಳು ಈ 𝛼 ಗೆ ಅನುಗುಣವಾಗಿ ಮಾಡೆಲ್ ಆಗುತ್ತವೆ ಮತ್ತು ಇದು ದ್ರವದ ಡೈನಾಮಿಕ್ಸ್ನಲ್ಲಿ ಕೂಡ ಅನ್ವಯಿಸುತ್ತದೆ ಉದಾಹರಣೆಗೆ ಈ ಆವರ್ತತೆಯ ಪ್ರಸರಣ ಇತ್ಯಾದಿ ಇದು ಪ್ಯಾರಾಬೋಲಿಕ್ ಸಮೀಕರಣದ ಉದಾಹರಣೆಯಾಗಿದೆ ಮತ್ತು ಇದು ಈ ಶಾಖ ವಾಹಕದ ಪ್ರಸಿದ್ಧ ಸಮೀಕರಣವಾಗಿದೆ ಈಗ ಈ ವೇವ್ ಸಮೀಕರಣದ ಮೂರನೇ ಉದಾಹರಣೆಯನ್ನು ನಾವು ಹೊಂದಿದ್ದೇವೆ ಅದು ಮತ್ತೊಮ್ಮೆ ಒಂದು ಆಯಾಮದಲ್ಲಿದೆ ನಾವು ಇಲ್ಲಿ ಎಂದು ಬರೆಯುತ್ತಿದ್ದೇವೆ ಮತ್ತು ನಾವು ಇದನ್ನು ಸಾಮಾನ್ಯ ರೂಪದೊಂದಿಗೆ ಹೋಲಿಸಿದರೆ ನಮಗೆ 𝐴 𝜆2 𝐵 0 ಮತ್ತು 𝐶 −1 ಸಿಗುತ್ತದೆ ಆದ್ದರಿಂದ ನಾವು ಈ 𝐵2 − 4𝐴𝐶 ಅನ್ನು ಲೆಕ್ಕ ಹಾಕಿದರೆ ಅದು 4𝜆2 ಎಂದು ಬರುತ್ತದೆ ಇಲ್ಲಿ ಇದು ಧನಾತ್ಮಕವಾಗಿದೆ ಆದ್ದರಿಂದ ಈ ಪ್ರಮಾಣವು ಈಗ ಧನಾತ್ಮಕವಾಗಿದೆ ಈ ಶೋಧಕ 𝐵2 − 4𝐴𝐶 ಮತ್ತು ಆದ್ದರಿಂದ ಈ ಸಮೀಕರಣವು ಈ ಹೈಪರ್ಬೋಲಿಕ್ ಸಮೀಕರಣದ ವರ್ಗಕ್ಕೆ ಬರುತ್ತದೆ ಆದ್ದರಿಂದ ಈ ನೀಡಲಾದ PDE ಹೈಪರ್ಬೋಲಿಕ್ ಈ ಸಮೀಕರಣದ ಅನ್ವಯಗಳು ಅತ್ಯಂತ ಮುಖ್ಯವಾದುದು ಈ ಸ್ಟ್ರಿಂಗ್ನಲ್ಲಿನ ಟ್ರಾನ್ಸ್ವೇರ್ಸ್ ವೈಬ್ರೇಷನ್ ಆದ್ದರಿಂದ ಉದಾಹರಣೆಗೆ ನಾವು ಈ ಎರಡು ಸ್ಥಳಗಳಲ್ಲಿ ಸ್ಟ್ರಿಂಗ್ ಅನ್ನು ಹೊಂದಿದ್ದರೆ ಮತ್ತು ಈ ದಿಕ್ಕಿನಲ್ಲಿ ನಾವು ಈ ಚಲನೆಯನ್ನು ಆರಂಭಿಸಿದರೆ ಮೂಲ ಸ್ಥಿತಿಯಿಂದ ಈ ಸ್ಥಳಾಂತರವನ್ನು ವೇವ್ ಸಮೀಕರಣದ ಸಹಾಯದಿಂದ ಮಾಡೆಲ್ ಮಾಡಬಹುದು ಇಲ್ಲಿ ಇದು ವೇವ್ ಗೆ ಸಂಬಂಧಿಸಿದ ಅನೇಕ ಅನ್ವಯಿಕೆಗಳನ್ನು ಹೊಂದಿದೆ ಉದಾಹರಣೆಗೆ ಧ್ವನಿ ತರಂಗ ವಿದ್ಯುತ್ಕಾಂತೀಯ ತರಂಗ ಸ್ಥಿತಿಸ್ಥಾಪಕ ತರಂಗ ಇತ್ಯಾದಿಗಳನ್ನು ಈ ತರಂಗ ಸಮೀಕರಣವನ್ನು ಬಳಸಿ ರೂಪಿಸಬಹುದು ಈಗ ನಾವು ಆರಂಭಿಕ ಮತ್ತು ಗಡಿ ಷರತ್ತುಗಳನ್ನು ಚರ್ಚಿಸುತ್ತೇವೆ ಏಕೆಂದರೆ ಅವುಗಳಲ್ಲಿ ಹಲವು ಮುಂದಿನ ಎರಡು ಉಪನ್ಯಾಸಗಳಲ್ಲಿ ಈಗ ಬಳಸಲ್ಪಡುತ್ತವೆ ಅಲ್ಲಿ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ನ ಸಹಾಯದಿಂದ ಇಂತಹ ಅವಕಲನ ಸಮೀಕರಣಗಳನ್ನು ಹೇಗೆ ಪರಿಹರಿಸಬೇಕೆಂದು ಚರ್ಚಿಸುತ್ತೇವೆ ಆರಂಭಿಕ ಮತ್ತು ಗಡಿ ಷರತ್ತುಗಳು ಯಾವಾಗಲೂ ನಾವು ಈಗ ಹೇಳಿರುವ ಆ೦ಶಿಕ ಅವಕಲನ ಸಮೀಕರಣಗಳೊಂದಿಗೆ ಸಂಬಂಧ ಹೊಂದಿವೆ ಮತ್ತು ನಂತರ ಈ ಷರತ್ತುಗಳು ಆರಂಭಿಕ ಮತ್ತು ಗಡಿ ಷರತ್ತುಗಳು ಎಂದು ಕರೆಯಲ್ಪಡುತ್ತವೆ ಮತ್ತು PDE ಗಳ ವಿಶಿಷ್ಟ ಪರಿಹಾರವನ್ನು ಪಡೆಯಲು ಇವುಗಳನ್ನು ನಿರ್ದಿಷ್ಟಪಡಿಸಬೇಕು ಏಕೆಂದರೆ ನಾವು ಕೇವಲ PDE ಅನ್ನು ನೀಡಿದರೆ ನಾವು ಸಾಮಾನ್ಯ ಪರಿಹಾರವನ್ನು ಕಂಡುಕೊಳ್ಳಬಹುದು ಆದರೆ ಅದು ಅನನ್ಯ ಪರಿಹಾರವಾಗಿರುವುದಿಲ್ಲ ಏಕೆಂದರೆ ವಾಸ್ತವದಲ್ಲಿ ನಾವು ಸಮೀಕರಣವನ್ನು ಮಾದರಿ ಮಾಡಿದಾಗ ನಮ್ಮ ಆಸಕ್ತಿಯು ಆ ಸಮಸ್ಯೆಯ ಅನನ್ಯ ಪರಿಹಾರವನ್ನು ಹೊಂದುವುದು ಉದಾಹರಣೆಗೆ ನಾವು ಈ ಲ್ಯಾಪ್ಲೇಸ್ ಸಮೀಕರಣವನ್ನು ಹೊಂದಿದ್ದರೆ ಸಂಭವನೀಯ ಪರಿಹಾರಗಳು ಈ 𝑢 𝑥 𝑦 ಎಂಬುದು 𝑥2 − 𝑦2 ಗೆ ಸಮನಾಗಿರುತ್ತದೆ ಮತ್ತು ನಾವು ಇದನ್ನು ಈ ಸಮೀಕರಣದಲ್ಲಿ ಪ್ಲಗ್ ಮಾಡಿದಾಗ ಈ ಉತ್ಪನ್ನವು ನೀಡಿದ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು 𝑢𝑥 𝑦 𝑒𝑥 cos 𝑦 ಸಹ ನೀಡಲಾದ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು 𝑢𝑥 𝑦 ln𝑥2 − 𝑦2 ಈ ಉತ್ಪನ್ನವು ನೀಡಿದ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ ಇಲ್ಲಿ ನೀಡಲಾದ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸಬಹುದಾದ ಅನೇಕ ಉತ್ಪನ್ನಗಳನ್ನು ಹೊಂದಿದ್ದೇವೆ ಹಾಗಾದರೆ ಈ ನೀಡಲಾದ ಅವಕಲನ ಸಮೀಕರಣದ ಪರಿಹಾರ ಯಾವುದು ಆದ್ದರಿಂದ ಪರಿಹಾರದಲ್ಲಿ ಯಾವುದೇ ವಿಶಿಷ್ಟತೆ ಇಲ್ಲ ಆದ್ದರಿಂದ ಈ ಸಮಸ್ಯೆಯ ಒಂದು ಅನನ್ಯ ಪರಿಹಾರವನ್ನು ಪಡೆಯಲು ನಾವು ಈ ಆ೦ಶಿಕ ಅವಕಲನ ಸಮೀಕರಣದೊಂದಿಗೆ ಕೆಲವು ಹೆಚ್ಚುವರಿ ಷರತ್ತುಗಳನ್ನು ನಿರ್ದಿಷ್ಟಪಡಿಸಬೇಕು ಮತ್ತು ನಂತರ ಮಾತ್ರ ನಾವು ಆ ಅನನ್ಯ ಪರಿಹಾರದ ಬಗ್ಗೆ ಚರ್ಚಿಸಬಹುದು ಆದ್ದರಿಂದ ಅಂತಹ ಆ೦ಶಿಕ ಅವಕಲನ ಸಮೀಕರಣಗಳೊಂದಿಗೆ ಎರಡು ವಿಧದ ಷರತ್ತುಗಳನ್ನು ಸೂಚಿಸಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಸೂಚಿಸಲಾದ ಷರತ್ತುಗಳನ್ನು ಸಾಮಾನ್ಯವಾಗಿ ಗಡಿ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಮತ್ತು ಮತ್ತೊಂದೆಡೆ ಒಂದೇ ಹಂತದಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಆರಂಭಿಕ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ಹೆಚ್ಚು ವಿವರಿಸುತ್ತೇನೆ ಆದ್ದರಿಂದ ಉದಾಹರಣೆಗೆ ನಾವು ಅವಲಂಬಿತ ವೇರಿಯಬಲ್ 𝑢 ಅನ್ನು ಹೊಂದಿದ್ದೇವೆ ಅದು 𝑥 ಮತ್ತು 𝑡 ಅನ್ನು ಅವಲಂಬಿಸಿರುತ್ತದೆ ಮತ್ತು 𝑥 ಎಂಬುದು ಸ್ಪೇಸ್ ವೇರಿಯಬಲ್ ಉದಾಹರಣೆಗೆ ಈ 𝑢 ಒಂದು ಘನ ಪಟ್ಟಿಯಲ್ಲಿ ತಾಪಮಾನವನ್ನು ವ್ಯಾಖ್ಯಾನಿಸಿದರೆ 𝑥 ಈ ತಾಪಮಾನವನ್ನು ಪಡೆಯಲು ನಾವು ಆಸಕ್ತಿ ಹೊಂದಿರುವ ಸ್ಥಾನವಾಗಿದೆ ಉದಾಹರಣೆಗೆ ಇದು ಸ್ಥಾನ 𝑥 ಆದ್ದರಿಂದ ಇಲ್ಲಿ ಈ 𝑥 ಒಂದು ಸ್ಪೇಸ್ ವೇರಿಯಬಲ್ ಮತ್ತು 𝑡 ಎಂಬುದು ಸಮಯ ವೇರಿಯಬಲ್ ಏಕೆಂದರೆ ಸಮಯಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ತಾಪಮಾನವು ಬದಲಾಗುತ್ತದೆ ನಾವು ಅಲ್ಲಿ ಎರಡು ಅಸ್ಥಿರಾಂಕಗಳನ್ನು ಹೊಂದಿದ್ದೇವೆ ಒಂದು ಇಲ್ಲಿಂದ ಇಲ್ಲಿಗೆ ಇರುವ ಸ್ಥಾನ ಈ ಘನದ ಮೇಲೆ ಯಾವುದೇ ಬಿಂದು ಇರಬಹುದು ಮತ್ತು ನಂತರ 𝑡 ಎಂಬುದು 0 ರಿಂದ ∞ ಗೆ ಬದಲಾಗುವ ಸಮಯ ಆದ್ದರಿಂದ ಎರಡು ವಿಧದ ಷರತ್ತುಗಳಿವೆ ಆರಂಭಿಕ ಮತ್ತು ಈ ಗಡಿ ಷರತ್ತುಗಳನ್ನು ಸೂಚಿಸಲಾಗಿದೆ ಇಲ್ಲಿ ಆರಂಭಿಕ ಷರತ್ತು ಮೂಲಭೂತವಾಗಿ ಸಮಯಕ್ಕೆ ಸಂಬಂಧಿಸಿದೆ ಅಂದರೆ 𝑢 ಅನ್ನು 0 ಕ್ಕೆ ಸೂಚಿಸಬೇಕು ಅಥವಾ ಅನೇಕ ಸಂದರ್ಭಗಳಲ್ಲಿ ಅಂತಹ ವೇರಿಯೇಬಲ್ ಸಮಯಕ್ಕೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯಲ್ಲಿ ಕಾಣಿಸಿಕೊಂಡಾಗ ನಾವು ಆರಂಭದಲ್ಲಿ ಎರಡು ಷರತ್ತುಗಳನ್ನು ಹೊಂದಿರಬೇಕು ಅಂದರೆ ಒಂದು 𝑢𝑥 0 ನಂತೆ ಇರುತ್ತದೆ ಇನ್ನೊಂದರಲ್ಲಿ ಈ ನಿಷ್ಪನ್ನ ಷರತ್ತು ಮತ್ತೊಮ್ಮೆ 𝑡 0 ನಲ್ಲಿ ಇರುತ್ತದೆ ಅದೇ 𝑡 0 ಹಂತದಲ್ಲಿ ಅವಕಲನ ಸಮೀಕರಣದ ದರ್ಜೆಯನ್ನು ಅವಲಂಬಿಸಿ ಹಲವು ಷರತ್ತುಗಳನ್ನು ಸೂಚಿಸಬಹುದು ಆದರೆ ಇದನ್ನು ಸಾಮಾನ್ಯವಾಗಿ ಆರಂಭಿಕ ಷರತ್ತು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆರಂಭಿಕ ಸಮಯದಲ್ಲಿ ನಾವು ದೇಹದಲ್ಲಿನ ತಾಪಮಾನದ ಪ್ರೊಫೈಲ್ ಅನ್ನು ಸೂಚಿಸಿದ್ದೇವೆ ನಾವು ಗಡಿ ಷರತ್ತು ಎಂದು ಕರೆಯುವ ಎರಡನೇ ಷರತ್ತನ್ನು ನೋಡೋಣ ಅವುಗಳನ್ನು ಸ್ಪೇಸ್ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಸೂಚಿಸಲಾಗುತ್ತದೆ ಉದಾಹರಣೆಗೆ ನಾವು ಇಲ್ಲಿ 𝑥 ಅನ್ನು ಹೊಂದಿದ್ದೇವೆ ನಾವು ಇದನ್ನು 𝑥 𝑎 ನಿಂದ 𝑥 𝑏 ಅಥವಾ 𝑥 0 ರಿಂದ 𝑥 𝑎 ಎಂದು ಹೆಸರಿಸುತ್ತಿದ್ದೇವೆ ನಂತರ ಷರತ್ತು 𝑢 ಅನ್ನು ಯಾವಾಗಲೂ 0 ಕ್ಕೆ ಸೂಚಿಸಬೇಕು ಮತ್ತು 𝑢 ಅನ್ನು ಇನ್ನೊಂದು ತುದಿಯಲ್ಲಿ ಎಲ್ಲಾ ಸಮಯದಲ್ಲೂ ಸೂಚಿಸಬೇಕು ಇಲ್ಲಿ ವಿಭಿನ್ನ ರೀತಿಯ ಗಡಿ ಷರತ್ತುಗಳು ಸಾಧ್ಯವಿದೆ ಈ ಅವಲಂಬಿತ ವೇರಿಯೇಬಲ್ನ ಮೌಲ್ಯವನ್ನು ನೇರವಾಗಿ ನೀಡಲಾಗುವುದು ಅಥವಾ ಕೆಲವು ಇತರ ರೂಪಗಳಲ್ಲಿ ನಾವು ಮುಂದಿನ ಸ್ಲೈಡ್ಗಳಲ್ಲಿ ಇದನ್ನು ಚರ್ಚಿಸುತ್ತೇವೆ ಆದರೆ ಆರಂಭಿಕ ಷರತ್ತುಗಳನ್ನು ಚರ್ಚಿಸಿದಂತೆ ಅವುಗಳನ್ನು ಈ 0 ಹಂತದಲ್ಲಿ ಸೂಚಿಸಲಾಗುತ್ತದೆ ಆದರೆ ಇಲ್ಲಿ ನಮಗೆ ಬೇರೆ ಅಂಶವಿದೆ 0 ನಲ್ಲಿ ಇದನ್ನು ಸೂಚಿಸಲಾಗುತ್ತದೆ ಮತ್ತು 𝑎 ನಲ್ಲಿ ಮತ್ತೊಮ್ಮೆ ಸೂಚಿಸಲಾಗುತ್ತದೆ ಆದ್ದರಿಂದ ಈ ಕೊಟ್ಟಿರುವ ಬಾರ್ನ ಎರಡು ಗಡಿಗಳು ಇವು ಇವುಗಳನ್ನು ಗಡಿ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಮತ್ತು ಷರತ್ತುಗಳನ್ನು ಒಂದು ಹಂತದಲ್ಲಿ ಸೂಚಿಸಿದಾಗ ನಾವು ಅವುಗಳನ್ನು ಆರಂಭಿಕ ಷರತ್ತುಗಳೆಂದು ಕರೆಯುತ್ತೇವೆ ಸಾಮಾನ್ಯವಾಗಿ ಈ ಗಡಿ ಷರತ್ತುಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಶಾಖ ಸಮೀಕರಣದ ಸಹಾಯದಿಂದ ನಾವು ಮೊದಲನೆಯದನ್ನು ಇಲ್ಲಿ ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಈ ಎಲ್ಲಾ ಮೂರು ರೀತಿಯ ಗಡಿ ಷರತ್ತುಗಳನ್ನು ಶಾಖ ಸಮೀಕರಣಗಳನ್ನು ಬಳಸಿ ತೋರಿಸುತ್ತೇವೆ ಆದರೆ ಈ ಕಲ್ಪನೆಯನ್ನು ವೇವ್ ಸಮೀಕರಣ ಅಥವಾ ಸ್ಥಿರ ಸ್ಥಿತಿಯ ಶಾಖ ಸಮೀಕರಣ ಅಥವಾ ಲ್ಯಾಪ್ಲೇಸ್ ಸಮೀಕರಣಕ್ಕೆ ಅನ್ವಯಿಸಬಹುದು ನಾವು ಈ ಶಾಖ ಸಮೀಕರಣ ಅನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು 𝑥 ರಲ್ಲಿ ಎರಡನೇ ದರ್ಜೆಯ ನಿಷ್ಪನ್ನವನ್ನು ಹೊಂದಿದ್ದೇವೆ ಆದ್ದರಿಂದ ನಮಗೆ 𝑥 ಗೆ ಸಂಬಂಧಿಸಿದಂತೆ ಎರಡು ಷರತ್ತುಗಳು ಬೇಕು ಅಂದರೆ ಎರಡು ಗಡಿ ಷರತ್ತುಗಳು ಬೇಕಾಗುತ್ತವೆ ಮತ್ತು ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ನಂತರ ನಮಗೆ ಒಂದು ಆರಂಭಿಕ ಷರತ್ತಿನ ಅಗತ್ಯವಿದೆ ಉದಾಹರಣೆಗೆ ವೇವ್ ಸಮೀಕರಣದಲ್ಲಿ ನಾವು ಅನ್ನು ಹೊಂದಿರುತ್ತೇವೆ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಎರಡು ಆರಂಭಿಕ ಷರತ್ತುಗಳು ಬೇಕಾಗುತ್ತವೆ ಆದ್ದರಿಂದ ಈ ನಿಷ್ಪನ್ನ ನಿಷ್ಪನ್ನದ ದರ್ಜೆಯನ್ನು ಅವಲಂಬಿಸಿ ಅನನ್ಯ ಪರಿಹಾರವನ್ನು ಪಡೆಯಲು ನಾವು ಗಡಿ ಷರತ್ತುಗಳನ್ನು ಸೂಚಿಸಬೇಕು ನಾವು ಇಲ್ಲಿ ಚರ್ಚಿಸುವ ಮೊದಲ ವಿಧದ ಷರತ್ತು ಎಂದರೆ ಡಿರಿಚ್ಲೆಟ್ನ ಷರತ್ತುಗಳು Dirichlets conditions ಮತ್ತು ಈ ಷರತ್ತುಗಳನ್ನು ಮೊದಲ ರೀತಿಯ ಗಡಿ ಷರತ್ತುಗಳು ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಅವಲಂಬಿತ ವೇರಿಯೇಬಲ್ನ ಮೌಲ್ಯಗಳು ಅಜ್ಞಾತವಾಗಿದೆ ನಮ್ಮ ಸಂದರ್ಭದಲ್ಲಿ 𝑢 ಎಂಬುದು ಅಜ್ಞಾತ ವೇರಿಯೇಬಲ್ ಆಗಿದೆ ಮತ್ತು ಈ 𝑢 ಎಂಬುದು 𝑥 ಮತ್ತು 𝑡 ಎಂಬ ಎರಡು ವೇರಿಯೇಬಲ್ಗಳ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ 𝑢 ಇಲ್ಲಿ ಅಜ್ಞಾತವಾಗಿದೆ ಅವಲಂಬಿತ ವೇರಿಯೇಬಲ್ನ ಮೌಲ್ಯವನ್ನು ನೀಡಲಾಗಿದೆ ಆದ್ದರಿಂದ ಅವಲಂಬಿತ ವೇರಿಯೇಬಲ್ನ ಮೌಲ್ಯವನ್ನು ಬೌಂಡರಿಯ ಮೇಲೆ ನೀಡಿದರೆ ನಾವು ಯಾವ ರೀತಿಯ ಗಡಿಯನ್ನು ಹೊಂದಿದ್ದೇವೆ ಎನ್ನುವುದನ್ನು ಅವಲಂಬಿಸಿ ನಾವು ಒಂದು ಆಯಾಮದ ಬಗ್ಗೆ ಮಾತನಾಡುತ್ತಿದ್ದರೆ ನಾವು ಹೊಂದಿದ್ದೇವೆ ಉದಾಹರಣೆಗೆ ಕೊಟ್ಟಿರುವ ವಸ್ತು ಕೊಟ್ಟಿರುವ ಬಾರ್ ಅಥವಾ ಕೊಟ್ಟಿರುವ ಯಾವುದೇ ಸ್ಟ್ರಿಂಗ್ 𝑥 ನ ದಿಕ್ಕಿನಲ್ಲಿದೆ ನಾವು ಇದನ್ನು ಕೇವಲ ಒಂದು ದಿಕ್ಕಿನಲ್ಲಿ ವಿವರಿಸಬಹುದು ಈ ಬಾರ್ನ ಎರಡು ಗಡಿಗಳನ್ನು ನಾವು ಇಲ್ಲಿ ಖಂಡಿತವಾಗಿಯೂ ಹೊಂದಿರುತ್ತೇವೆ ನಾವು ಈಗ ಅವಲಂಬಿತ ವೇರಿಯೇಬಲ್ನ ಮೌಲ್ಯವನ್ನು ಸೂಚಿಸಬೇಕು ಅಂದರೆ 𝑢 ಇಲ್ಲಿ ಮತ್ತು ಅಲ್ಲಿ 𝑢 ಎಂದರೇನು ಇದರರ್ಥ ಅವಲಂಬಿತ ವೇರಿಯೇಬಲ್ನ ನೇರ ಮೌಲ್ಯವು ಗಡಿಗಳಲ್ಲಿ ತಿಳಿದಿದೆ ನಾವು ಅಂತಹ ಪರಿಸ್ಥಿತಿಗಳನ್ನು ಡಿರಿಚ್ಲೆಟ್ನ ಷರತ್ತು Dirichlet's condition ಎಂದು ಕರೆಯುತ್ತೇವೆ ಆದ್ದರಿಂದ 𝑢 ಅನ್ನು ಯಾವುದೊ ಮೌಲ್ಯವಾಗಿ ನೀಡಲಾಗಿದೆ ಇದು ಸಮಯದ ಉತ್ಪನ್ನವಾಗಿರಬಹುದು ಅದು ಸ್ಥಿರವಾಗಿರಬಹುದು ಆದರೆ 𝑢 ಅನ್ನು ಸೂಚಿಸಲಾಗುತ್ತದೆ ಇಲ್ಲಿ ಮುಖ್ಯವಾದುದು ಎಂದರೆ 𝑢 ಅನ್ನು 𝑥 0 ನಲ್ಲಿ ಸೂಚಿಸಲಾಗುತ್ತದೆ ಉದಾಹರಣೆಗೆ ಒಂದು ಗಡಿಯಲ್ಲಿ ನಾವು ಈ 𝑥 ನಿಂದ 𝑏 ಗೆ ಡೊಮೇನ್ ತೆಗೆದುಕೊಳ್ಳುತ್ತಿದ್ದರೆ ಆದ್ದರಿಂದ 0 ಮತ್ತು ಸಾರ್ವಕಾಲಿಕ ಏಕೆಂದರೆ ಈಗ ಇದು ಸಮಯವನ್ನು ಸಹ ಅವಲಂಬಿಸಬಹುದು ಇದು ಸ್ಥಿರಾಂಕವಾಗಿರಬಹುದು ಆದ್ದರಿಂದ ಎಲ್ಲಾ ಸಮಯದಲ್ಲೂ ಈ 𝑢 ಅನ್ನು 𝑥 0 ಗಡಿಯಲ್ಲಿ ಸೂಚಿಸಬೇಕು ಮತ್ತು ಈ 𝑢 𝑇 ಅನ್ನು ಉದಾಹರಣೆಗೆ 𝑥 𝑏 ನಲ್ಲಿ ಸೂಚಿಸಲಾಗುತ್ತದೆ ಒಂದು ತುದಿಯಲ್ಲಿ ನಾವು ಕೆಲವು ಸ್ಥಿರ ಮೌಲ್ಯವನ್ನು ಹೊಂದಿದ್ದೇವೆ ಮತ್ತು ಇನ್ನೊಂದು ತುದಿಯಲ್ಲಿ ಮೌಲ್ಯವು 𝑡 ಎಂಬ ಸಮಯವನ್ನು ಅವಲಂಬಿಸಿರುತ್ತದೆ ಇವುಗಳು ಸಾಧ್ಯತೆಗಳು ಆದರೆ ಎರಡೂ ಸಂದರ್ಭಗಳಲ್ಲಿ 𝑢 ಅನ್ನು ಎರಡೂ ತುದಿಗಳಲ್ಲಿ ಸೂಚಿಸಲಾಗುತ್ತದೆ ಆದಾಗ್ಯೂ ಒಂದು ತುದಿಯಲ್ಲಿ ಇದನ್ನು ಸಮಯದ ಉತ್ಪನ್ನವಾಗಿ ನೀಡಲಾಗುತ್ತದೆ ಮತ್ತು ಇನ್ನೊಂದು ತುದಿಯಲ್ಲಿ ಇದನ್ನು ಸ್ಥಿರ ಮೌಲ್ಯವಾಗಿ ಸೂಚಿಸಲಾಗುತ್ತದೆ ಆದರೆ ಎರಡೂ ತುದಿಗಳಲ್ಲಿ ಅವಲಂಬಿತ ವೇರಿಯೇಬಲ್ನ ನೇರ ಮೌಲ್ಯವು ತಿಳಿದಿದೆ ಮತ್ತು ಅಂತಹ ರೀತಿಯ ಗಡಿ ಷರತ್ತುಗಳನ್ನು ಡಿರಿಚ್ಲೆಟ್ ಗಡಿ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಮತ್ತೊಮ್ಮೆ ವಿವರಿಸಲು ಉದಾಹರಣೆಗೆ ನಾವು ಈ ರಾಡ್ ಅನ್ನು ಇಲ್ಲಿ 𝑥 0 ರಿಂದ 𝑥 𝑏 ವರೆಗೆ ಹೊಂದಿದ್ದೇವೆ ಮತ್ತು ನಾವು ಇಲ್ಲಿ ಶಾಖ ವಹನ ಸಮೀಕರಣದ ಬಗ್ಗೆ ಮಾತನಾಡುತ್ತಿದ್ದರೆ ತಾಪಮಾನವನ್ನು ಹುಡುಕುತ್ತಿದ್ದೇವೆ ನಾವು ಈ 𝑥 0 ರಿಂದ 𝑥 a ವರೆಗೆ ಒಂದು ಬಾರ್ ಅನ್ನು ಹೊಂದಿದ್ದೇವೆ ಮತ್ತು ಈ ನಿರ್ದಿಷ್ಟ ಪರಿಸ್ಥಿತಿಗಳೊಂದಿಗೆ ಈ ಪಟ್ಟಿಯಲ್ಲಿನ ತಾಪಮಾನವನ್ನು ಇಲ್ಲಿ ಕಂಡುಹಿಡಿಯುವುದು ನಮ್ಮ ಆಸಕ್ತಿ ಮತ್ತು ಈ ದಿಕ್ಕಿನಲ್ಲಿ ನಮ್ಮ ಬಳಿ ಸಮಯವಿದೆ ಆದ್ದರಿಂದ ಸಮಯಕ್ಕೆ ಸಂಬಂಧಿಸಿದಂತೆ ಈ ತಾಪಮಾನದ ವಿತರಣೆಯು ಬದಲಾಗುತ್ತದೆ ಮತ್ತು ನಂತರ ಈ ಗಡಿ ಷರತ್ತುಗಳಿಗೆ ಅನುಗುಣವಾಗಿ ಏನು ನೀಡಲಾಗಿದೆ ಎಂದರೆ 𝑥 0 ನಲ್ಲಿ 𝑢 ಅನ್ನು ಸಮಯದ ಉತ್ಪನ್ನವಾಗಿ ನೀಡಲಾಗುತ್ತದೆ ಮತ್ತು 𝑥 𝑏 𝑢 ಅನ್ನು ಸ್ಥಿರ ಮೌಲ್ಯದಂತೆ ಸೂಚಿಸಲಾಗುತ್ತದೆ ಈ ತುದಿಯಲ್ಲಿ ಸಮಯದುದ್ದಕ್ಕೂ ಆದ್ದರಿಂದ ಇಲ್ಲಿ ಸಮಯ ಬದಲಾಗುತ್ತದೆ ಆದರೆ ಈ ಬಾರ್ನ ಈ ತುದಿಯಲ್ಲಿ ಇಲ್ಲಿ 𝑢 ಯಾವಾಗಲೂ ಸ್ಥಿರವಾಗಿರುತ್ತದೆ ಮತ್ತು ಈ ಕೊನೆಯಲ್ಲಿ 𝑢 ಅನ್ನು ಸಮಯದ ಉತ್ಪನ್ನವಾಗಿ ನೀಡಲಾಗುತ್ತದೆ ಈ ಡಿರಿಚ್ಲೆಟ್ ಗಡಿ ಷರತ್ತಿಗಾಗಿ ನಾವು ಹೊಂದಿರುವ ಪರಿಸ್ಥಿತಿ ಇದು ಅದು ಅವಲಂಬಿತ ವೇರಿಯೇಬಲ್ ಅಥವಾ ಅಜ್ಞಾತದ ನೇರ ಮೌಲ್ಯವನ್ನು ಎರಡೂ ತುದಿಗಳಲ್ಲಿ 𝑥 0 ನಲ್ಲಿ ಮತ್ತು 𝑥 𝑏 ನಲ್ಲಿ ಸಮಯದುದ್ದಕ್ಕೂ ಸೂಚಿಸಲಾಗುತ್ತದೆ ಈ ಶಾಖ ಸಮೀಕರಣದ ಸಹಾಯದಿಂದ ನಾವು ಮುಂದಿನ ಪರಿಸ್ಥಿತಿಯನ್ನು ಮತ್ತೊಮ್ಮೆ ವಿವರಿಸುತ್ತೇವೆ ಮತ್ತು ಈ ಗಡಿ ಷರತ್ತುಗಳನ್ನು ನ್ಯೂಮನ್ ಗಡಿ ಷರತ್ತುಗಳು ಅಥವಾ ಎರಡನೇ ರೀತಿಯ ಗಡಿ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಅವಲಂಬಿತ ವೇರಿಯೇಬಲ್ನ ನಿಷ್ಪನ್ನವು ತಿಳಿದಿದೆ ಗಡಿಗಳಲ್ಲಿ ನೇರವಾಗಿ ತಿಳಿದಿರುವ ಅವಲಂಬಿತ ವೇರಿಯಬಲ್ ಅಲ್ಲ ಆದರೆ ಅದರ ನಿಷ್ಪನ್ನಗಳು ತಿಳಿದಿವೆ ಇದನ್ನು ನ್ಯೂಮನ್ ಗಡಿ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಮತ್ತು ಅಲ್ಲಿ ನಿಷ್ಪನ್ನದ ಮಾಹಿತಿಯು ನೇರವಾಗಿ ಅವಲಂಬಿತ ವೇರಿಯೇಬಲ್ನ ಮಾಹಿತಿಯಲ್ಲ ಆದ್ದರಿಂದ ನಿಷ್ಪನ್ನವನ್ನು ಸ್ಥಿರಾಂಕ ಅಥವಾ ಮತ್ತೆ ಸ್ವತಂತ್ರ ವೇರಿಯೇಬಲ್ನ ಉತ್ಪನ್ನವೆಂದು ತಿಳಿದಿದ್ದರೆ ಉದಾಹರಣೆಗೆ ಸಮಯ ಆದ್ದರಿಂದ ಪರಿಸ್ಥಿತಿಯು 𝑥 ಗೆ ಸಂಬಂಧಿಸಿದಂತೆ ಆ೦ಶಿಕ ನಿಷ್ಪನ್ನವಾಗಿರಬಹುದು ಇದನ್ನು 0 ಎಂದು ನೀಡಲಾಗಿದೆ 𝑥 𝑏 ಅಲ್ಲಿ ಅದನ್ನು 0 ಎಂದು ಹೊಂದಿಸಲಾಗಿದೆ ಮತ್ತು ಮತ್ತೆ ಸಾರ್ವಕಾಲಿಕ ಏಕೆಂದರೆ ನಿಷ್ಪನ್ನ ಮಾಹಿತಿಯನ್ನು ನ್ಯೂಮನ್ ಗಡಿ ಷರತ್ತು ಎಂದು ಕರೆಯುತ್ತೇವೆ ಉದಾಹರಣೆಗೆ 𝑥 0 ನಲ್ಲಿ ನಾವು ಇನ್ನೂ ಡಿರಿಚ್ಲೆಟ್ ಗಡಿ ಷರತ್ತನ್ನು ಹೊಂದಬಹುದು ಈ ಉದಾಹರಣೆಯಲ್ಲಿ ಇಲ್ಲಿ ಈ ತುದಿಯಲ್ಲಿ 𝑥 0 ನಾವು ಡಿರಿಚ್ಲೆಟ್ ಗಡಿ ಷರತ್ತನ್ನು ಹೊಂದಿದ್ದೇವೆ ಮತ್ತು ಇನ್ನೊಂದು ತುದಿಯಲ್ಲಿ ನಾವು ಅನ್ನು ಹೊಂದಿದ್ದೇವೆ ಹಾಗಾದರೆ ಇದರ ಅರ್ಥವೇನು ಈ 𝑥 ನ ದಿಕ್ಕಿನಲ್ಲಿ 𝑢 ಬದಲಾಗುವುದಿಲ್ಲ ಅಂದರೆ ಇಲ್ಲಿ ಪರಿಪೂರ್ಣ ನಿರೋಧನವಿದೆ ಈ ಗಡಿಯಲ್ಲಿ ಯಾವುದೇ ನಷ್ಟವಿಲ್ಲ 𝑥 𝑏 ಗಡಿಯಲ್ಲಿ ಯಾವುದೇ ಶಾಖದ ನಷ್ಟವಿಲ್ಲ ಏಕೆಂದರೆ 𝑥 ನ ದಿಕ್ಕಿನಲ್ಲಿ ಇರುವ ಹರಿವಾಗಿದೆ ಇದನ್ನು 0 ಎಂದು ಹೊಂದಿಸಲಾಗಿದೆ ಆದ್ದರಿಂದ ಈ ಪರಿಸ್ಥಿತಿಯು ಈ ರೀತಿಯಾಗಿದೆ ಮತ್ತು ಪರಿಪೂರ್ಣವಾದ ನಿರೋಧನದಲ್ಲಿ ಇರಿಸಲ್ಪಟ್ಟಿದೆ ಮತ್ತು ಈ ತುದಿಯಲ್ಲಿ ನಾವು ತಾಪಮಾನವನ್ನು ನೀಡಿದ್ದೇವೆ ಅದು ಸಮಯಕ್ಕೆ ಸಂಬಂಧಿಸಿದಂತೆ ಬದಲಾಗುತ್ತಿದೆ ನಂತರ ನಮ್ಮ ಆಸಕ್ತಿಯು ಈ ಬಾರ್ನಲ್ಲಿ ಸಮಯಕ್ಕೆ ಅನುಗುಣವಾಗಿ ತಾಪಮಾನವು ಏನು ಎಂದು ಇದು 𝑥 0 ರಿಂದ 𝑏 ವರೆಗೆ ಇರುತ್ತದೆ ಆದ್ದರಿಂದ ಇಲ್ಲಿ ನಾವು ಈ ಡಿರಿಚ್ಲೆಟ್ ಅನ್ನು ಒಂದು ತುದಿಯಲ್ಲಿ ಮತ್ತು ನ್ಯೂಮನ್ ಗಡಿ ಷರತ್ತುಗಳನ್ನು ಇನ್ನೊಂದು ತುದಿಯಲ್ಲಿ ಹೊಂದಿದ್ದೇವೆ ನಾವು ಇಲ್ಲಿ ಚರ್ಚಿಸಲಿರುವ ಮೂರನೆಯ ರೀತಿಯ ಗಡಿ ಷರತ್ತುಗಳು ಇವುಗಳನ್ನು ರಾಬಿನ್ ಷರತ್ತುಗಳು Robins conditions ಅಥವಾ ಮೂರನೇ ರೀತಿಯ ಗಡಿ ಷರತ್ತುಗಳು ಎಂದು ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ಅವಲಂಬಿತ ವೇರಿಯೇಬಲ್ನ ನಿಷ್ಪನ್ನವನ್ನು ಅವಲಂಬಿತ ವೇರಿಯೇಬಲ್ನ ಉತ್ಪನ್ನವೆಂದು ಕರೆಯಲಾಗುತ್ತದೆ ನಾವು ಈ ಮಾಹಿತಿಯನ್ನು ಉದಾಹರಣೆಯಾಗಿ ಪರಿಗಣಿಸಿದರೆ ಅನ್ನು ರೀತಿಯಾಗಿ ನೀಡಲಾಗಿದೆ ಇಲ್ಲಿ ಅವಲಂಬಿತ ವೇರಿಯೇಬಲ್ನ ನಿಷ್ಪನ್ನವು ಮತ್ತೆ ಅವಲಂಬಿತ ವೇರಿಯೇಬಲ್ನ ಉತ್ಪನ್ನವಾಗಿದೆ ಆದ್ದರಿಂದ ಅಂತಹ ಗಡಿ ಷರತ್ತುಗಳನ್ನು ರಾಬಿನ್ನ ಗಡಿ ಷರತ್ತುಗಳು Robins boundary conditions ಎಂದು ಕರೆಯಲಾಗುತ್ತದೆ ಮತ್ತು ಅವು ಮತ್ತೆ ಅನ್ವಯಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಉದಾಹರಣೆಗೆ ಎರಡನೇ ತುದಿಯಲ್ಲಿ 𝑥 0 ನಲ್ಲಿ ನಾವು ಇನ್ನೂ ಡಿರಿಚ್ಲೆಟ್ ಗಡಿ ಷರತ್ತನ್ನು ಇರಿಸಿಕೊಳ್ಳುತ್ತಿದ್ದೇವೆ ಆದ್ದರಿಂದ ಈ ಪ್ರಕರಣದಲ್ಲಿನ ಪರಿಸ್ಥಿತಿ ಈಗ ಮಾಡೆಲಿಂಗ್ ದೃಷ್ಟಿಕೋನದಿಂದ ಇರಬಹುದು ಡಿರಿಚ್ಲೆಟ್ ಗಡಿ ಸ್ಥಿತಿಯನ್ನು ಹೊಂದಿರುವ ತುದಿ 𝑥 0 ಆಗಿದೆ ಮತ್ತೊಂದೆಡೆ 𝑥 𝑏 ನಲ್ಲಿ ನಾವು ಈ ರಾಬಿನ್ನ ಗಡಿ ಷರತ್ತುಗಳನ್ನು ಹೊಂದಿದ್ದೇವೆ ನಿರ್ದಿಷ್ಟವಾಗಿ ನಾವು ತೆಗೆದುಕೊಂಡ ಈ ಗಡಿ ಷರತ್ತುಗಳು ನಾವು ಅದನ್ನು ತೆಗೆದುಕೊಂಡಿದ್ದೇವೆ ಕೆಲವು ಸ್ಥಿರ ಸಮಯಗಳು ಇಲ್ಲಿ ಎರಡರ ವ್ಯತ್ಯಾಸ ತಾಪಮಾನ 𝑢 ಇಲ್ಲಿ ಈ ಬಾರ್ನ ತಾಪಮಾನ ಎಂದು ಹೆಸರಿಸಲಾಗಿದೆ ಮತ್ತು ಊಹಿಸಿ ಈ ಬಾರ್ ಅನ್ನು ಇಲ್ಲಿ ಈ ಫ್ಲೂಯಿಡ್ ಫಿಲ್ಮ್ನಲ್ಲಿ ಈ ತುದಿಯಲ್ಲಿ ಇರಿಸಲಾಗಿದೆ ಇಲ್ಲಿ ತಾಪಮಾನವು 𝑇𝑓 𝑇𝑓 ಎಂದರೆ ದ್ರವದ ಉಷ್ಣತೆ ಈ ತುದಿಯಲ್ಲಿ ತಾಪಮಾನದಲ್ಲಿ ವ್ಯತ್ಯಾಸವಿದೆ ಹಿಂದಿನ ಸಮಸ್ಯೆಯಲ್ಲಿ ಈ ತುದಿಯನ್ನು ನಿರೋಧನದಲ್ಲಿ ಇರಿಸಲಾಗಿತ್ತು ಆದರೆ ಈಗ ಅದನ್ನು ಈ ದ್ರವದಲ್ಲಿ ಇರಿಸಲಾಗಿದೆ ಇದರ ತಾಪಮಾನ 𝑇𝑓 ನಂತರ ಶಕ್ತಿಯ ಹರಿವು ಇರುತ್ತದೆ ಇಲ್ಲಿ ಫ್ಲಕ್ಸ್ ಇರುತ್ತದೆ ಒಂದೋ ತಾಪಮಾನ ಶಕ್ತಿ ಯಾರ ತಾಪಮಾನ ಹೆಚ್ಚಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿ ಶಾಖವು ದ್ರವದಿಂದ ಬಾರ್ಗೆ ಅಥವಾ ಬಾರ್ನಿಂದ ದ್ರವಕ್ಕೆ ಹೋಗುತ್ತದೆ ಇದು ಅತ್ಯಂತ ಜನಪ್ರಿಯವಾದ ನ್ಯೂಟನ್ನ ಕೂಲಿಂಗ್ ನಿಯಮವಾಗಿದ್ದು Newtons Law of Cooling ಈ ಬದಲಾವಣೆಯ ದರವು 𝑢 ಮತ್ತು ಈ 𝑇𝑓 ನಡುವಿನ ತಾಪಮಾನದ ವ್ಯತ್ಯಾಸವನ್ನು ಅವಲಂಬಿಸಿ ಬದಲಾಗುತ್ತದೆ ಆದ್ದರಿಂದ ಅಂತಹ ಗಡಿ ಷರತ್ತುಗಳು ಹೆಚ್ಚಾಗಿ ಅನ್ವಯಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಇವುಗಳನ್ನು ರಾಬಿನ್ನ ಗಡಿ ಷರತ್ತುಗಳು Robins boundary conditions ಎಂದು ಕರೆಯಲಾಗುತ್ತದೆ ನಿರ್ವಹಣೆಯ ದೃಷ್ಟಿಯಿಂದ ಡಿರಿಚ್ಲೆಟ್ ಗಡಿ ಷರತ್ತುಗಳು ಸುಲಭವಾದದ್ದು ಏಕೆಂದರೆ ನೇರವಾಗಿ ಅವಲಂಬಿತ ಅಸ್ಥಿರಾಂಕಗಳ ಮೌಲ್ಯವನ್ನು ಗಡಿಗಳಲ್ಲಿ ಸೂಚಿಸಲಾಗುತ್ತದೆ ಮುಂದಿನದು ಈ ನ್ಯೂಮನ್ ಗಡಿ ಷರತ್ತಾಗಿದೆ ಅಲ್ಲಿ ನಿಷ್ಪನ್ನ ಮಾಹಿತಿಯನ್ನು ಸ್ವತಂತ್ರ ವೇರಿಯೇಬಲ್ನ ಉತ್ಪನ್ನವೆಂದು ಸೂಚಿಸಲಾಗುತ್ತದೆ ಮತ್ತು ಇದು ಮೂರನೆಯದು ಇದು ಅತ್ಯಂತ ಕಷ್ಟಕರವಾದದ್ದು ಇಲ್ಲಿ ಈ ನಿಷ್ಪನ್ನವು ಅವಲಂಬಿತ ವೇರಿಯೇಬಲ್ನ ಉತ್ಪನ್ನವಾಗಿದೆ ಆದ್ದರಿಂದ ಈ ಗಡಿ ಷರತ್ತನ್ನು ನಿರ್ವಹಿಸುವುದು ಈ ಮೂರರಲ್ಲಿ ಅತ್ಯಂತ ಕಷ್ಟಕರವಾಗಿದೆ ಈ ಮೂರು ವಿಧದ ಗಡಿ ಷರತ್ತುಗಳು ನಾವು ಶಾಖ ಸಮೀಕರಣಕ್ಕೆ ಸಂಬಂಧಿಸಿ ಚರ್ಚಿಸಿದ್ದೇವೆ ಆದರೆ ನಾವು ಈ ಕಲ್ಪನೆಯನ್ನು ಬೇರೆ ಯಾವುದೇ ಸಮೀಕರಣಕ್ಕೆ ವಿಸ್ತರಿಸಬಹುದು ಉದಾಹರಣೆಗೆ ವೇವ್ ಸಮೀಕರಣ ಅಥವಾ ಪಾಯ್ಸನ್ ಅಥವಾ ಲ್ಯಾಪ್ಲೇಸ್ ಸಮೀಕರಣ ಈ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಮತ್ತು ನಾವು ಎರಡನೇ ದರ್ಜೆಯ ಆ೦ಶಿಕ ಅವಕಲನ ಸಮೀಕರಣಗಳ ವರ್ಗೀಕರಣವನ್ನು ಚರ್ಚಿಸಿದ್ದೇವೆ ಇದು ಈ ಶೋಧಕದ ಮೌಲ್ಯವನ್ನು ಆಧರಿಸಿದೆ ಅದೇನೆಂದರೆ ಋಣಾತ್ಮಕವಾಗಿದ್ದಾಗ ಅದನ್ನು ಎಲಿಪ್ಟಿಕ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಎಲಿಪ್ಟಿಕ್ ಸಮೀಕರಣ ಲ್ಯಾಪ್ಲೇಸ್ ಸಮೀಕರಣದ ಉದಾಹರಣೆಯಾಗಿದೆ ಈ ಶೋಧಕವು 0 ಆಗಿದ್ದರೆ ಸಮೀಕರಣವನ್ನು ಪ್ಯಾರಾಬೋಲಿಕ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಪ್ಯಾರಾಬೋಲಿಕ್ ಅವಕಲನ ಸಮೀಕರಣದ ಶಾಖ ಸಮೀಕರಣಕ್ಕೆ ಉದಾಹರಣೆಯಾಗಿದೆ ಈ 𝐵2 − 4𝐴𝐶 ಧನಾತ್ಮಕವಾಗಿದ್ದರೆ ಸಮೀಕರಣವನ್ನು ಹೈಪರ್ಬೋಲಿಕ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಇದಕ್ಕೆ ಉದಾಹರಣೆ ಈ ವರ್ಗದ ವೇವ್ ಸಮೀಕರಣ ನಾವು ವಿವಿಧ ಗಡಿ ಷರತ್ತುಗಳನ್ನು ಚರ್ಚಿಸಿದ್ದೇವೆ ಮೊದಲನೆಯದು ಡಿರಿಚ್ಲೆಟ್ ಗಡಿ ಷರತ್ತು ಅಲ್ಲಿ ಅವಲಂಬಿತ ವೇರಿಯೇಬಲ್ನ ಮೌಲ್ಯವನ್ನು ನೇರವಾಗಿ ಸ್ವತಂತ್ರ ವೇರಿಯಬಲ್ ಅಥವಾ ಸ್ಥಿರಾಂಕದ ಉತ್ಪನ್ನವಾಗಿ ಸೂಚಿಸಲಾಗುತ್ತದೆ ನ್ಯೂಮನ್ ಗಡಿ ಷರತ್ತಿನ ಎರಡನೇ ವಿಧದಲ್ಲಿ ನಿಷ್ಪನ್ನ ಮಾಹಿತಿಯನ್ನು ಗಡಿಗಳಲ್ಲಿ ಒದಗಿಸಲಾಗುತ್ತದೆ ಅಥವಾ ಇದು ಸ್ವತಂತ್ರ ವೇರಿಯೇಬಲ್ನ ಉತ್ಪನ್ನವಾಗಿರಬಹುದು ಮೂರನೆಯದು ರಾಬಿನ್ನ ಗಡಿ ಷರತ್ತುಗಳು ಅಲ್ಲಿ ಅವಲಂಬಿತ ವೇರಿಯೇಬಲ್ನ ನಿಷ್ಪನ್ನವನ್ನು ಮತ್ತೊಮ್ಮೆ ಅವಲಂಬಿತ ವೇರಿಯೇಬಲ್ನಂತೆ ಸೂಚಿಸಲಾಗುತ್ತದೆ ಆದ್ದರಿಂದ ಇದು ಪರಿಹಾರದ ದೃಷ್ಟಿಯಿಂದ ನಿರ್ವಹಿಸಲು ಕಷ್ಟಕರವಾಗಿದೆ ಮತ್ತು ಡಿರಿಚ್ಲೆಟ್ ಷರತ್ತುಗಳು ಸುಲಭವಾದದ್ದು ಈ ಉಪನ್ಯಾಸಕ್ಕಾಗಿ ಅಷ್ಟೆ ಆ೦ಶಿಕ ಅವಕಲನ ಸಮೀಕರಣಗಳ ಒಂದು ಸಣ್ಣ ಪರಿಚಯ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು